ಈಗ ಸೈನುಸೈಡಲ್ ವೋಲ್ಟೇಜ್ ಅಥವಾ ವಿದ್ಯುತ್ ಹರಿವಿನ ಸರಾಸರಿ ಮತ್ತು rms ಮೌಲ್ಯಗಳನ್ನು ನೋಡೋಣ ಮೊದಲಿಗೆ ಸರಾಸರಿ ಮೌಲ್ಯವನ್ನು ನೋಡೋಣ ಆದ್ದರಿಂದ ಇದು V ಕೂಡ ಆಗಿದೆ ಅದನ್ನು ಇಲ್ಲಿ ಬರೆಯಲು ಮರೆತಿದ್ದೇನೆ ಈ ದಪ್ಪ ರೇಖೆಯು ನಿರಂತರ ರೇಖೆಯಾಗಿದ್ದು ಇದು ಮೂಲತಃ ವಿದ್ಯುತ್ ಹರಿವಿನ ಚಿತ್ರಣವಾಗಿದೆ ಇದು ಈ ರೀತಿಯದ್ದಾಗಿದೆ ಮತ್ತು ಈ ಡ್ಯಾಶ್ ಲೈನ್ V ಯ ಚಿತ್ರಣವನ್ನು ಹೇಳುತ್ತದೆ ಇದು ವೋಲ್ಟೇಜ್ ಮತ್ತು ಇದರ ಗರಿಷ್ಠ ಮೌಲ್ಯ R Im ಆಗಿದೆ ಇದು Im ಮತ್ತು ಈ ವೋಲ್ಟೇಜ್ ನ ಗರಿಷ್ಠ ಮೌಲ್ಯವು Vm ಆಗಿದೆ ಇಲ್ಲಿ ಇದನ್ನು ಗುರುತಿಸಲಾಗಿದೆ ಮತ್ತು ಅದು Vm ಆಗಿದೆ ಆದ್ದರಿಂದ ಇದು ನಿರಂತರ ರೇಖೆ I ಮತ್ತು ಡ್ಯಾಶ್ ಲೈನ್ ವೋಲ್ಟೇಜ್ ಆಗಿದೆ ಮತ್ತು ಇದು ಸೈನುಸೈಡಲ್ ತರಂಗರೂಪವಾಗಿದ್ದು ಮತ್ತು θ ω t ಗೆ ಸಮಾನವಾಗಿರುತ್ತದೆ ಆದ್ದರಿಂದ Im sinθ ಈ ಅಭಿವ್ಯಕ್ತಿಗೆ ಸಮಾನವಾಗಿದೆ ಏಕೆಂದರೆ ಇದು 0 ಮತ್ತು ನಾವು ಅರ್ಧ ಆವೃತ್ತಿಯಲ್ಲಿ ಸರಾಸರಿ ಮೌಲ್ಯವನ್ನು ಪರಿಗಣಿಸುತ್ತೇವೆ ಆದ್ದರಿಂದ ಇದನ್ನು ಸರಾಸರಿ I 1 ರಿಂದ π ವರೆಗಿನ ಏಕೀಕರಣಕ್ಕೆ ಸಮನಾಗಿರುತ್ತದೆ ಎಂದು ಬರೆಯಬಹುದು ಇದನ್ನು π ರಿಂದ ಭಾಗಿಸಿ ಮತ್ತು 0 ಯಿಂದ π ವರೆಗೆ ಏಕೀಕರಣಗೊಳಿಸಿ ನಾವು ಈ ಏಕೀಕರಣವನ್ನುಅರ್ಧ ಆವೃತ್ತಿಯಲ್ಲಿ ಮಾತ್ರ ಮಾಡುತ್ತೇವೆ ಆದ್ದರಿಂದ ಮಿತಿ 0 ಯಿಂದ π ಆಗಿರಬೇಕು ಮತ್ತು ಬೇಸ್ ಆಗಿರುವ π ಯಿಂದ ಭಾಗಿಸಬೇಕು ಅದು 1 π ಆಗಿದೆ ಈ ಸಂದರ್ಭದಲ್ಲಿ ಈ ಭಾಗವು rms ಮೌಲ್ಯವನ್ನು ನೀಡುತ್ತದೆ ಆದ್ದರಿಂದ ಇದು ಮೂಲತಃ Im sinθ ಗೆ ಸಮಾನವಾಗಿರುತ್ತದೆ ಆದ್ದರಿಂದ 1 π 0 to π Im sinθ dθ ಆಗಿರುತ್ತದೆ ಅದನ್ನು ಏಕೀಕರಣಗೊಳಿಸಿದರೆ ಅದು 1 π Im cosθ 0 to π ಆಗಿರುತ್ತದೆ ನಾನು ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಈ ಸಂದರ್ಭದಲ್ಲಿ ಇದು 2π Im ಬರುತ್ತದೆ ಸರಳೀಕರಣದ ನಂತರ 0 637 Im ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದು ಸರಾಸರಿ ಮೌಲ್ಯವಾಗಿರುತ್ತದೆ ಇದರರ್ಥ ಸರಾಸರಿ ಇದು 2 π Im 0 637Im ಗೆ ಸಮಾನವಾಗಿರುತ್ತದೆ ಅಂತೆಯೇ ವಿ ಸರಾಸರಿಯನ್ನು ಕೂಡ ಪಡೆಯಬಹುದು ಅದೇ ರೀತಿಯಲ್ಲಿ ಕೇವಲ ಒಂದು ಸಾಲನ್ನು ಬರೆಯುತ್ತಿದ್ದೇನೆ ಸರಾಸರಿ V 1 π 0 to π Vm sinθdθ ಎಂದು ಹೇಳಬಹುದು ಅದೇ ರೀತಿಯಲ್ಲಿ ಏಕೀಕರಣಗೊಳಿಸಿ ಸರಾಸರಿ V ಯು 0 637Vm ಗೆ ಸಮಾನವಾಗಿರುತ್ತದೆ ಏಕೆಂದರೆ ಎರಡೂ ಸೈನುಸೈಡಲ್ ತರಂಗರೂಪ ಆದ್ದರಿಂದ ಸರಾಸರಿ V 0 637 Vm ಆಗಿರುತ್ತದೆ Vm ವೋಲ್ಟೇಜ್ ನ ಗರಿಷ್ಠ ಮೌಲ್ಯವಾಗಿದೆ ಅಂತೆಯೇ Im ವಿದ್ಯುತ್ ಹರಿವಿನ ಗರಿಷ್ಠ ಮೌಲ್ಯವಾಗಿದೆ ಇದು ವೋಲ್ಟೇಜ್ ನ ಗರಿಷ್ಠ ಮೌಲ್ಯವಾಗಿದೆ ಮತ್ತು ಇದು ಸರಾಸರಿ ಮೌಲ್ಯವಾಗಿದೆ ಈಗ ನಾನು ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಈಗ rms ಮೌಲ್ಯಕ್ಕೆ ಬಂದಾಗ ಈ ಸಂದರ್ಭದಲ್ಲಿ i2 ನ ರೇಖಾಚಿತ್ರವನ್ನು ನೀಡಲಾಗಿದೆ ಇದು Im ಮತ್ತು ಇದು Im sinθ ಗೆ ಸಮಾನವಾಗಿರುತ್ತದೆ ಆದ್ದರಿಂದ i2 Im2sin2θ ಆಗಿರುತ್ತದೆ ಆದ್ದರಿಂದ ಇದು Im ಈ ಭಾಗವು Im2 ನ ರೇಖಾಚಿತ್ರವಾಗಿದೆ ಇದನ್ನು ಇಲ್ಲಿ ಗುರುತಿಸಲಾಗಿದೆ ಇದು i2 ಮತ್ತು ಈ ಶಿಖರವು Im2 ಆಗಿರುತ್ತದೆ ಮತ್ತು ಅದನ್ನು ಚಿತ್ರಿಸಿದರೆ ಅದು ಹೀಗಿರುತ್ತದೆ ಈ ವಿಸ್ತೀರ್ಣ ಮತ್ತು ಈ ವಿಸ್ತೀರ್ಣ ಎರಡೂ ಸಮನಾಗಿರುತ್ತವೆ ಏಕೆಂದರೆ ಇದು ಸಮ್ಮಿತೀಯವಾಗಿದೆ ಇದು π ಮತ್ತು ಇದು 2π ಆಗಿದೆ ಇದರರ್ಥ i2 ಇದು Im2sin2θ ಗೆ ಸಮಾನವಾಗಿರುತ್ತದೆ ನಾನು ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಆದ್ದರಿಂದ ಇಲ್ಲಿ IRMS ಇದಕ್ಕೆ ಸಮನಾಗಿರುತ್ತದೆ ಏಕೆಂದರೆ ಇದನ್ನು ವರ್ಗಮೂಲದ ಅಡಿಯಲ್ಲಿ ತೆಗೆದುಕೊಳ್ಳಬೇಕೆಂದು ನಾವು ತಿಳಿದಿದ್ದೇವೆ ಆದ್ದರಿಂದ ಇದು √1 π 0 to π i2dθ ಆಗಿದೆ 1 π 0 to π i dθ ಇದು ಸರಾಸರಿ ಮೌಲ್ಯ rms ಮೌಲ್ಯ ವನ್ನು ಪರಿಗಣಿಸುವಾಗ ಇಲ್ಲಿ i ಬದಲಿಗೆ i2dθ ದ ವರ್ಗಮೂಲವನ್ನು ತೆಗೆದುಕೊಳ್ಳುತ್ತೇವೆ ಈಗ ಇದು 1π 0 to π Im2sin2θ ಆಗಿರುತ್ತದೆ cos 2θ1 2 sin2θ ಆದ್ದರಿಂದ sin2θ 1 cos2θ 2 ಆಗಿರುತ್ತದೆ ಆದ್ದರಿಂದ ಅದು ಅದನ್ನು ಇಲ್ಲಿ ಬರೆದಿದೆ ವಿದ್ಯುತ್ ಅನ್ನು ಎಲ್ಲೆಡೆ ವರ್ಗಮೂಲದ ಅಡಿಯಲ್ಲಿ ಏಕೀಕರಣಗೊಳಿಸಿದಾಗ ಅದು ಕೇವಲ Im √2 ಆಗಿರುತ್ತದೆ ಅದು 0 707 Im ಆಗಿರುತ್ತದೆ ಆದ್ದರಿಂದ ನಾವು root mean square ಎಂದು ಕರೆಯುವ Irms Im √2 ಗೆ ಸಮಾನವಾಗಿರುತ್ತದೆ ನಾನು ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಅಂತೆಯೇ ವೋಲ್ಟೇಜ್ Vrms 0 707 Vm ಆಗಿರುತ್ತದೆ ಇಲ್ಲಿಯೂ ಕೇವಲ Im2sin2θ ಬದಲಿಗೆ ಅದನ್ನು Vm2sin2θdθ ಮಾಡಿ V Vm sinθ ಎಂದು ಪರಿಗಣಿಸಿದಾಗ ಆ ಸಂದರ್ಭದಲ್ಲಿ Vrms ಸಹ 0 707 Vm ಆಗಿರುತ್ತದೆ ನಾನು ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಆದ್ದರಿಂದ ಸೈನುಸೈಡಲ್ ವಿದ್ಯುತ್ ಹರಿವು ಅಥವಾ ವೋಲ್ಟೇಜ್ನ ಸರಾಸರಿ ಮೌಲ್ಯವು 0 637 ಗರಿಷ್ಠ ಮೌಲ್ಯವಾಗಿರುತ್ತದೆ ಸೈನುಸೈಡಲ್ ವಿದ್ಯುತ್ ಹರಿವು ಅಥವಾ ವೋಲ್ಟೇಜ್ನ ಸರಾಸರಿ ಮೌಲ್ಯವು 0 637 ನಿಂದ ಗುಣಿಸಲ್ಪಡುತ್ತದೆ ಅಂತೆಯೇ ಸೈನುಸೈಡಲ್ ವಿದ್ಯುತ್ ಹರಿವು ಮತ್ತು ವೋಲ್ಟೇಜ್ ಎರಡರ rms ಮೌಲ್ಯವು 0 707 ಗರಿಷ್ಠ ಮೌಲ್ಯವಾಗಿರುತ್ತದೆ ಈಗ ನಾವು ಸೈನ್ ತರಂಗದ rms ಮೌಲ್ಯ ಸರಾಸರಿ ಮೌಲ್ಯ form factor ಎಂಬುದಾಗಿ ವ್ಯಾಖ್ಯಾನಿಸುತ್ತೇವೆ ಆದ್ದರಿಂದ rms ಮೌಲ್ಯವು 0 707 ಗರಿಷ್ಠ ಮೌಲ್ಯ ಕ್ಕೆ ಸಮಾನವಾಗಿರುತ್ತದೆ ಮತ್ತು ಸರಾಸರಿ ಮೌಲ್ಯವು 0 637 ಗರಿಷ್ಠ ಮೌಲ್ಯ ಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಸೈನುಸೈಡಲ್ ತರಂಗರೂಪದ form factor 1 11 ಆಗಿದೆ ಸೈನುಸೈಡಲ್ ತರಂಗ ರೂಪದಲ್ಲಿ ಅದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಈಗ ನಾನು ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಅಂತೆಯೇ ಗರಿಷ್ಠ ಅಥವಾ crest factor ಅನ್ನು ನೋಡೋಣ ಸೈನ್ ತರಂಗದ ಗರಿಷ್ಠ ಮೌಲ್ಯ rms ಮೌಲ್ಯ ಇದು crest factor ಆಗಿದೆ ಮತ್ತು rms ಮೌಲ್ಯವು 0 707 ಗರಿಷ್ಠ ಮೌಲ್ಯಕ್ಕೆ ಸಮಾನವಾಗಿರುತ್ತದೆ ಹಾಗಾಗಿ crest factor 1 414 ಎಂದಾಗುತ್ತದೆ ಇದನ್ನು ಗರಿಷ್ಠ ಅಂಶ ಎಂದು ಕರೆಯಲಾಗುತ್ತದೆ ಅಂದರೆ ನಂತರ ನಾವು ಯಾವುದೇ ಎಸಿ ವೋಲ್ಟೇಜ್ ಅನ್ನು ಪರಿಗಣಿಸುವಾಗ ಅದು 12 ರಿಂದ 20 volt ಆಗಿದ್ದರೆ ಅದು ಮೂಲತಃ rms ಮೌಲ್ಯವಾಗಿದೆ ಮತ್ತು ಅದನ್ನು ಉಲ್ಲೇಖಿಸದ ಹೊರತು ಮತ್ತು 224 ಎಸಿ ಎಂದು ಹೇಳಿದರೆ ಇದು rms ಮೌಲ್ಯ ಎಂದು ಊಹಿಸಿಕೊಳ್ಳಿ ಅಂದರೆ ಇದು ಗರಿಷ್ಠ ಮೌಲ್ಯವನ್ನು ಪರಿಗಣಿಸುವಾಗ ಅದನ್ನು √2 ನಿಂದ ಗುಣಿಸಬೇಕು ಆದ್ದರಿಂದ ಎಸಿ ಯಲ್ಲಿ ನಾವು ಪರಿಗಣಿಸುವ ಯಾವುದನ್ನಾದರೂ rms ಮೌಲ್ಯದಲ್ಲಿ ಲೆಕ್ಕ ಹಾಕುತ್ತೇವೆ ಆದರೆ ಗರಿಷ್ಠ ಮೌಲ್ಯವನ್ನು ಕೇಳಿದರೆ ಅದು √2 ನಿಂದ ಗುಣಿಸಲ್ಪಡುತ್ತದೆ ನಾನು ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಆದ್ದರಿಂದ ಆಯತಾಕಾರದ ತರಂಗ ವನ್ನು ಹೊರತುಪಡಿಸಿ rms ಮೌಲ್ಯವು ಯಾವಾಗಲೂ ಸರಾಸರಿ ಮೌಲ್ಯಕ್ಕಿಂತ ಹೆಚ್ಚಾಗಿರುತ್ತದೆ ಆಯತಾಕಾರದ ತರಂಗದಲ್ಲಿ ತಾಪನ ಪರಿಣಾಮವು ಸ್ಥಿರವಾಗಿರುತ್ತದೆ ಆದ್ದರಿಂದ rms ಮೌಲ್ಯವು ಸರಾಸರಿ ಮೌಲ್ಯಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ಸರಾಸರಿ ಮತ್ತು rms ಮೌಲ್ಯಗಳು ಒಂದೇ ಆಗಿರುತ್ತವೆ ಆದ್ದರಿಂದ ಆಯತಾಕಾರದ ತರಂಗ ರೂಪವನ್ನು ಹೊರತುಪಡಿಸಿ ವಿಶೇಷವಾಗಿ square ತರಂಗವನ್ನು ಹೊರತುಪಡಿಸಿ rms ಮೌಲ್ಯವು ಯಾವಾಗಲೂ ಸರಾಸರಿಗಿಂತ ಹೆಚ್ಚಾಗಿದೆ ಅದು ಈಗ ಹೇಗೆ ಸಮ್ಮಿತೀಯ ಮತ್ತು ಅಸಮ್ಮಿತೀಯವಾಗಿದೆ ಆ ವಿವರಗಳನ್ನು ನಾವು ಸ್ವಲ್ಪಮಟ್ಟಿಗೆ ನೋಡುತ್ತೇವೆ ಆದ್ದರಿಂದ form factor rms ಮೌಲ್ಯಸರಾಸರಿ ಮೌಲ್ಯ ಇದು ಅರ್ಥವಾಗುವಂತಹದ್ದಾಗಿದೆ ಎಂದು ಭಾವಿಸಿದ್ದೇನೆ ಯಾವುದನ್ನೂ ನಿರ್ದಿಷ್ಟವಾಗಿ ಉಲ್ಲೇಖಿಸದ ಸಂದರ್ಭದಲ್ಲಿ ಸಂಖ್ಯಾತ್ಮಕ ದಲ್ಲಿ rms ಎಂದು ಪರಿಗಣಿಸಬೇಕು ಗರಿಷ್ಠ ಮೌಲ್ಯವನ್ನು ಉಲ್ಲೇಖಿಸಿದರೆ ಮಾತ್ರ ಅದು ಗರಿಷ್ಠ ಮೌಲ್ಯವಾಗಿರುತ್ತದೆ ಆಗ rms ಮೌಲ್ಯವನ್ನು ಪಡೆಯಲು √2 ನಿಂದ ಭಾಗಿಸಬೇಕು ಈಗ ಮುಂದಿನದು ಸಮ್ಮಿತೀಯ ಮತ್ತು ಅಸಮ್ಮಿತೀಯ ತರಂಗ ರೂಪಗಳನ್ನು ನೋಡುತ್ತೇವೆ ಸಮ್ಮಿತೀಯ ತರಂಗ ರೂಪಗಳನ್ನು ಪರಿಗಣಿಸೋಣ ಇದರಲ್ಲಿ ಮತ್ತು ಅರ್ಧ ಆವೃತ್ತಿಗಳು ಒಂದೇ ಆಗಿರುತ್ತವೆ ಇದನ್ನು ಸಮ್ಮಿತೀಯ ತರಂಗರೂಪ ಎಂದು ಕರೆಯಲಾಗುತ್ತದೆ ಈ ರೀತಿಯ ಸೈನುಸೈಡಲ್ ತರಂಗರೂಪದಲ್ಲಿ ಮತ್ತು ಅರ್ಧ ಆವೃತ್ತಿಗಳು ಒಂದೇ ಆಗಿರುತ್ತವೆ ಆದ್ದರಿಂದ ಇದು ಸಮ್ಮಿತೀಯ ತರಂಗರೂಪವಾಗಿದೆ ಇದು ತ್ರಿಕೋನ ತರಂಗ ರೂಪ ಇದು ಸಮ್ಮಿತೀಯವಾಗಿದೆ ಏಕೆಂದರೆ ಈ ಕಡೆ ಮತ್ತು ಈ ಕಡೆ ಒಂದೇ ಆಗಿರುತ್ತವೆ ಇದು 0 ಇದು T 4 ಮತ್ತು ಇದು T 2 ಎಂದು ಕರೆಯುತ್ತೇವೆ ಆದ್ದರಿಂದ ಇದು π 2 ಅದು π 2 ಆಗಿದ್ದರೆ ಅದು 3π 4 ಮತ್ತು ಅದು 2π ಆಗಿದೆ ಆದ್ದರಿಂದ ತರಂಗದ ಈ ಭಾಗವು ಸಮ್ಮಿತೀಯವಾಗಿದೆ ಮತ್ತು ಇದು ಸಹ ಸಮ್ಮಿತೀಯವಾಗಿರುತ್ತದೆ ಆದ್ದರಿಂದ ಇದು ತ್ರಿಕೋನವಾಗಿದ್ದು ಸಮ್ಮಿತೀಯ ತರಂಗ ರೂಪ ವಾಗಿರುತ್ತದೆ ಅಂತೆಯೇ ಈ square ತರಂಗರೂಪ ಆದ್ದರಿಂದ ಇದು ಸಮ್ಮಿತೀಯವಾಗಿರುತ್ತದೆ ಅದು T 2 ಆಗಿದ್ದರೆ ಅದು T ಆಗಿದೆ ಇದು θ ಆಗಿದೆ ಈ 3 ತರಂಗ ರೂಪಗಳು ಸಮ್ಮಿತೀಯ ತರಂಗ ರೂಪವಾಗಿವೆ ಅಂದರೆ ಮತ್ತು ಅರ್ಧ ಆವೃತ್ತಿಗಳು ಒಂದೇ ಆಗಿರುತ್ತವೆ ಇದನ್ನು ಸಮ್ಮಿತೀಯ ತರಂಗ ರೂಪ ಎಂದು ಕರೆಯಲಾಗುತ್ತದೆ ಅಂದರೆ ಈ ಧನಾತ್ಮಕ ಪ್ರದೇಶ ಮತ್ತು ಋಣಾತ್ಮಕ ಪ್ರದೇಶ ಎರಡೂ ಒಂದೇ ಆಗಿರುತ್ತದೆ ಆದ್ದರಿಂದ ಮತ್ತು ಅದನ್ನು ಸ್ಪಷ್ಟಗೊಳಿಸೋಣ ಅಂತೆಯೇ ಇತರ ರೀತಿಯ ತರಂಗ ರೂಪಗಳನ್ನು ಹೊಂದಿರಬಹುದು ಇದು ಈ ರೀತಿ ಹೋದರೆ ಅದು ಈ ರೀತಿಯ ಘಾತೀಯ ತರಂಗ ರೂಪ ಸಹ ಸಮ್ಮಿತೀಯವಾಗಿರುತ್ತದೆ ಅದಕ್ಕಾಗಿಯೇ 1 ಡ್ಯಾಶ್ ಲೈನ್ ಅನ್ನು ಇಲ್ಲಿ ತೋರಿಸಲಾಗಿದೆ ಮತ್ತು ಇನ್ನೊಂದು ಇದಕ್ಕಾಗಿ ತೋರಿಸಲಾಗಿದೆ 0 ರಿಂದ ಅರ್ಧ ಕಂಡುಹಿಡಿಯಲು ಬಯಸುವಿರೆಂದು ಭಾವಿಸೋಣ ಈ ರೇಖೆಯ ಎರಡೂ ಬದಿ ಯಲ್ಲಿ ಒಂದೇ ರೀತಿಯದ್ದಾಗಿದ್ದರೆ ಅದು ಸಮ್ಮಿತೀಯವಾಗಿರುತ್ತದೆ ಆದ್ದರಿಂದ ಅರ್ಧ ಆವೃತ್ತಿಯ ಬದಲಾಗಿ ಸರಾಸರಿ ಮೌಲ್ಯವನ್ನು ಅದನ್ನು ಕಾಲು ಆವೃತ್ತಿಯವರೆಗೆ ಅಂದರೆ 0 ರಿಂದ T 4 ಗೆ ಲೆಕ್ಕ ಮಾಡಬಹುದು ಅದು ಅದೇ ಫಲಿತಾಂಶವನ್ನು ನೀಡುತ್ತದೆ ಅಂತೆಯೇ ಇಲ್ಲಿ ಸಹ ಇದು ತ್ರಿಕೋನ ತರಂಗ ರೂಪವಾಗಿದೆ ಈ ತ್ರಿಕೋನ ತರಂಗ ರೂಪದ ಸರಾಸರಿ ಮೌಲ್ಯ ಯಾವುದು ಎಂದು ಕಂಡುಹಿಡಿಯಲು ಪ್ರಯತ್ನಿಸಿದರೆ ಅದು 0 ರಿಂದ π ವರೆಗಿನ ಸಮ್ಮಿತೀಯ ತರಂಗ ರೂಪವಾಗಿದೆ ಯಾವುದೇ ಫಲಿತಾಂಶವು ಅದನ್ನು ಪಡೆಯುತ್ತದೆ ಆದ್ದರಿಂದ 0 ರಿಂದ π 0 ರಿಂದ π 2 ಅಥವಾ0 ರಿಂದ π 4 ವರೆಗೆ ಲೆಕ್ಕ ಮಾಡಿದಾಗ ಒಂದೇ ಫಲಿತಾಂಶ ಸಿಗುತ್ತದೆ ಏಕೆಂದರೆ ಈ ಬದಿಯ ವಿಸ್ತೀರ್ಣ ಮತ್ತು ಈ ಬದಿಯ ವಿಸ್ತೀರ್ಣವು ಒಂದೇ ಆಗಿರುತ್ತದೆ ಅಂದರೆ ಕಾಲು ಆವೃತ್ತಿಯಲ್ಲಿ ಅಥವಾ ಅರ್ಧಆವೃತ್ತಿಯಲ್ಲಿ ಸರಾಸರಿ ಮೌಲ್ಯವು ಒಂದೇ ಮೌಲ್ಯ ಆಗಿರುತ್ತದೆ ಏಕೆಂದರೆ ಈ ಬಲ ಬದಿ ಮತ್ತು ಈ ಎಡಬದಿಯ ಭಾಗ ಒಂದೇ ಆಗಿರುತ್ತದೆ ಆದ್ದರಿಂದ ಸಮ್ಮಿತೀಯವು ಒಂದೇ ಫಲಿತಾಂಶವನ್ನು ಪಡೆಯುತ್ತದೆ ಆದ್ದರಿಂದ ಕೆಲವು ಸಮ್ಮಿತೀಯವಾದ ಸಮಸ್ಯೆಗಳನ್ನು ಅರ್ಧ ಆವೃತ್ತಿಯನ್ನು ಪೂರ್ಣಗೊಳಿಸುವ ಬದಲು ಅಂತಃಪ್ರಜ್ಞೆಯಿಂದ ಸರಳ ರೀತಿಯಲ್ಲಿ ಮಾಡಬಹುದು ನಾನು ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಅಂತೆಯೇ ಈ ಅಸಮ್ಮಿತೀಯವಾದ ತರಂಗ ರೂಪವನ್ನು ನೋಡೋಣ ಈ ಭಾಗ 0 ಆಗಿದೆ ಇದು ಮೊದಲಿನಂತೆಯೇ ಇರುತ್ತದೆ ಇದು π ಇದು 2π ಈ ರೀತಿ ಆಗಿದೆ ಆದ್ದರಿಂದ ತರಂಗ ರೂಪವು ಇಲ್ಲಿಯವರೆಗೆ ಇದೆ ನಂತರ ಏನೂ ಇಲ್ಲ ಆದ್ದರಿಂದ ಈ ಭಾಗ ಡ್ಯಾಶ್ ಭಾಗ ಇಲ್ಲಿ ಏನೂ ಇಲ್ಲ ಆದರೆ ಸಂಪೂರ್ಣ ಆವೃತ್ತಿಯು 0 ರಿಂದ 2π ಆಗಿದೆ ಆದರೆ ಅದು 0 ರಿಂದ π ವರೆಗೆ ಹೋಗುತ್ತದೆ ನಂತರ ಏನೂ ಇಲ್ಲ ಆದರೆ ಒಟ್ಟು ಸಂಪೂರ್ಣಆವೃತ್ತಿಯು 2π ಆಗಿದೆ ಆದ್ದರಿಂದ ಅಸಮ್ಮಿತೀಯ ತರಂಗ ರೂಪದಲ್ಲಿ ಆ ಒಟ್ಟು 2π ಅನ್ನು ಪರಿಗಣಿಸಬೇಕು ಸಂಪೂರ್ಣ ಆವೃತ್ತಿಗಾಗಿ ಇಲ್ಲಿ base ಅನ್ನು ತೆಗೆದುಕೊಳ್ಳಬೇಕು ಇದರರ್ಥ ಅದು 0 ಆಗಿದ್ದರೂ ಅದು 0 ಅದು 2π ಆಗಿದೆ ಆದ್ದರಿಂದ ಈ ಸರಾಸರಿ ಮೌಲ್ಯ ಅಥವಾ rms ಮೌಲ್ಯವನ್ನು ಪಡೆಯಲು ಈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಆದರೆ i ಅನ್ನು 2π ನಿಂದ ಭಾಗಿಸಬೇಕು ಆದರೆ ಏಕೀಕರಣಗೊಳಿಸಿದಾಗ 0 ರಿಂದ π ವರೆಗೆ ಪರಿಗಣಿಸಬೇಕು ಈ ಡ್ಯಾಶ್ ಲೈನ್ ಇದ್ದರೆ ಅದು ಇಲ್ಲ ಎಂದು ಅರ್ಥ ಇದು ಸಮ್ಮಿತೀಯವಾಗಿರದಿದ್ದಾಗ ಸಂಪೂರ್ಣ ಆವೃತ್ತಿಯ ಒಟ್ಟು base ಅನ್ನು ವಿಂಗಡಿಸಲಾಗಿದೆ ಯಾವುದೇ ಏಕೀಕರಣವು 0 ರಿಂದ T ಆಗಿರುತ್ತದೆ ನಾವು ಕೆಲವು ಉದಾಹರಣೆಗಳನ್ನು ನೋಡುತ್ತೇವೆ ಈ ರೀತಿಯಾಗಿ ಅದು ಅಸಮ್ಮಿತೀಯವಾಗಿದೆ ಇದು ಈ ಕಡೆಯಿಂದ ಅಸಮ್ಮಿತೀಯ ತರಂಗವಾಗಿದೆ ಅದು ಈ ಬದಿಗೆ ಹೊಂದಿಕೆಯಾಗುತ್ತಿಲ್ಲ ಮತ್ತು ಇದು 0 ಮತ್ತು ಇದು T ಆಗಿದೆ ಮತ್ತೆ ಈ ತರಂಗ ರೂಪವನ್ನು ಇಲ್ಲಿ ಪ್ರಾರಂಭಿಸಿದ ಕಾರಣ ಮತ್ತು ಮತ್ತೆ ಈ ತರಂಗ ರೂಪ ಇಲ್ಲಿಂದ ಪ್ರಾರಂಭವಾಗುವದರಿಂದ ಇದು T ಆಗಿರುತ್ತದೆ ಆದ್ದರಿಂದ ಇದನ್ನು T4 ಎಂದು ಕರೆಯುವುದು ಈ ಬಿಂದುವು T 2 ಇದು 3 T 4 ಮತ್ತು ಇದು T ಆಗಿರುತ್ತದೆ ಆದ್ದರಿಂದ ಇದು ಅಸಮ್ಮಿತೀಯ ತರಂಗ ರೂಪವಾಗಿದೆ ಆ ಸಂದರ್ಭದಲ್ಲಿ ಸರಾಸರಿ ಮತ್ತು rms ಮೌಲ್ಯವನ್ನು ಕಂಡುಹಿಡಿಯಲು ಪ್ರಯತ್ನಿಸಿದಾಗ ಸಂಪೂರ್ಣ ಆವೃತ್ತಿಯನ್ನು ಪರಿಗಣಿಸಬೇಕು Base ಅನ್ನು ಪೂರ್ಣ 0 ರಿಂದ T ವರೆಗೆ ಪರಿಗಣಿಸಿ ಅಸಮ್ಮಿತೀಯ ತರಂಗ ರೂಪಕ್ಕಾಗಿ T ಯಿಂದ ಭಾಗಿಸಬೇಕು ಸರಾಸರಿ ಅಥವಾ rms ಮೌಲ್ಯಕ್ಕೆ ಇಡೀ ಆವೃತ್ತಿಯನ್ನು ಪರಿಗಣಿಸಬೇಕು ಇದು ಸಮ್ಮಿತೀಯ ಮತ್ತು ಅಸಮ್ಮಿತೀಯ ತರಂಗ ರೂಪಕ್ಕೆ ಇರುವ ವ್ಯತ್ಯಾಸವಾಗಿರುತ್ತದೆ ಅಸಮ್ಮಿತೀಯ ತರಂಗ ರೂಪದಲ್ಲಿ ಸರಾಸರಿ ಮೌಲ್ಯ ಅಥವಾ rms ಮೌಲ್ಯವನ್ನು ಪಡೆಯಲು ಸಂಪೂರ್ಣ ಆವೃತ್ತಿಯನ್ನು ಪರಿಗಣಿಸಬೇಕು ಸಮ್ಮಿತೀಯ ತರಂಗರೂಪಕ್ಕಾಗಿ ಅರ್ಧಆವೃತ್ತಿ ಅಥವಾ ಕಾಲು ಆವೃತ್ತಿಯನ್ನು ಪರಿಗಣಿಸಬೇಕು ಇದು ಒಂದೇ ರೀತಿಯ ಫಲಿತಾಂಶಗಳನ್ನು ನೀಡುತ್ತದೆ ಆದರೆ ಅಸಮ್ಮಿತೀಯ ತರಂಗ ರೂಪಕ್ಕಾಗಿ ಸರಾಸರಿ ಮೌಲ್ಯ ಅಥವಾ rms ಮೌಲ್ಯವನ್ನು ಪಡೆಯಲು ಪೂರ್ಣಆವೃತ್ತಿಯನ್ನು ಪರಿಗಣಿಸಬೇಕು ಇದು ಅರ್ಥವಾಗುವಂತಹದ್ದಾಗಿದೆ ಎಂದು ಭಾವಿಸುತ್ತೇವೆ ಆದ್ದರಿಂದ ಅಸಮ್ಮಿತೀಯ ತರಂಗದ ಸಂದರ್ಭದಲ್ಲಿ ಸರಾಸರಿ ಮೌಲ್ಯವನ್ನು ಯಾವಾಗಲೂ ಇಡೀ ಆವೃತ್ತಿಯನ್ನು ಮೇಲೆ ತೆಗೆದುಕೊಳ್ಳಬೇಕು ಆದ್ದರಿಂದ ಸರಾಸರಿ 1T 0 to T idt ಆಗಿರಬೇಕು ಅಂತೆಯೇ V ವೋಲ್ಟೇಜ್ ಸರಾಸರಿಗೆ ನಾವು ಇಡೀ ಆವೃತ್ತಿಯನ್ನು ಪರಿಗಣಿಸಬೇಕು ಆದ್ದರಿಂದ 1T 0 to T vdt ಆಗಿರಬೇಕು ಮತ್ತು ಸಮ್ಮಿತೀಯ ತರಂಗರೂಪದಲ್ಲಿ ಎಸಿ ವಿದ್ಯುತ್ ಹರಿವು ಅಥವಾ ವೋಲ್ಟೇಜ್ ನ ಸಂಪೂರ್ಣ ಆವೃತ್ತಿಯ ಸರಾಸರಿ ಮೌಲ್ಯವು 0 ಆದ್ದರಿಂದ ಸರಾಸರಿ ಮೌಲ್ಯವನ್ನು ಅರ್ಧ ಆವೃತ್ತಿಯ ಮೇಲೆ ತೆಗೆದುಕೊಳ್ಳಲಾಗುತ್ತದೆ ಏಕೆಂದರೆ ಅದು ಸಮ್ಮಿತೀಯವಾಗಿದ್ದರೆ ಧನಾತ್ಮಕ ಮತ್ತು ಋಣಾತ್ಮಕ ವಿಸ್ತೀರ್ಣವು ಒಂದೇ ಆಗಿರುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ಸರಾಸರಿ ಮೌಲ್ಯ 0 ಎಂದು ಕರೆಯಲ್ಪಡುತ್ತದೆ ಅದಕ್ಕಾಗಿಯೇ ಸರಾಸರಿ ಮೌಲ್ಯಕ್ಕೆ ಅರ್ಧ ಆವೃತ್ತಿಯನ್ನು ನಾವು ಪರಿಗಣಿಸುತ್ತೇವೆ ಈಗ ಎರಡನೆಯ ವಿಷಯವೆಂದರೆ ಪರ್ಯಾಯ ಪ್ರಮಾಣದ rms ಮೌಲ್ಯವನ್ನು ನಿರ್ಧರಿಸುವುದು ಅರ್ಧಆವೃತ್ತಿಯನ್ನುಅಥವಾ ಸಂಪೂರ್ಣ ಆವೃತ್ತಿಯನ್ನುತೆಗೆದುಕೊಳ್ಳುವುದು ಅಪ್ರಸ್ತುತ rms ಮೌಲ್ಯವು a2 ಎಂದರ್ಥ ಆದ್ದರಿಂದ ಅದನ್ನು ವರ್ಗೀಕರಿಸಿದ ತಕ್ಷಣ ಅರ್ಧಆವೃತ್ತಿ ಅಥವಾ ಪೂರ್ಣ ಆವೃತ್ತಿಯನ್ನು ತೆಗೆದುಕೊಂಡರೆ ಅದು ಒಂದೇ ಫಲಿತಾಂಶವನ್ನು ನೀಡುತ್ತದೆ ಏಕೆಂದರೆ ಅರ್ಧ ಚಕ್ರದ ವಿಸ್ತೀರ್ಣ ಮತ್ತು ಇನ್ನೊಂದು ಅರ್ಧ ಆವೃತ್ತಿಯ ವಿಸ್ತೀರ್ಣ ಒಂದೇ ಆಗಿರುತ್ತದೆ ಅರ್ಧಆವೃತ್ತಿ ತೆಗೆದುಕೊಳ್ಳಬೇಕು ಅರ್ಧ ಆವೃತ್ತಿ ಅಥವಾ ಪೂರ್ಣ ಆವೃತ್ತಿಗಳಾಗಿದ್ದರೆ ಅದೇ ಫಲಿತಾಂಶವನ್ನು ಪಡೆಯುತ್ತದೆ ಈಗ ಆದ್ದರಿಂದ a b c ಭಾಗಗಳಿಗೆ ಸಂಬಂಧಿಸಿದಂತೆ ನಾವು T 4 ವರೆಗೆ ಕಡಿಮೆ ಮಧ್ಯಂತರವನ್ನು ಸಹ ಪರಿಗಣಿಸಬಹುದು ತ್ರಿಕೋನ ತರಂಗ ರೂಪ ಈ T 4 ನಲ್ಲಿ ಸಮ್ಮಿತೀಯವಾಗಿರುವುದರಿಂದ ನಾವು ಅದನ್ನು ಹೇಗೆ ಲೆಕ್ಕ ಮಾಡುತ್ತೇವೆ ಎಂದು ತ್ರಿಕೋನ ತರಂಗರೂಪವನ್ನು ನೋಡಿ ಇದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ಏಕೆಂದರೆ ಇದನ್ನು ನಾವು 0 ಎಂದು ಕರೆಯೋಣ ಇದು T 4 ಇದು T 2 ಇದು 3 T 4 ಮತ್ತು ಇದು T ಆದ್ದರಿಂದ ಈ ಒಟ್ಟು base ಉದ್ದವನ್ನು T ಎಂದು ಕರೆಯುವುದಾದರೆ ಇದು Vm ಅಂದರೆ ಗರಿಷ್ಠ ಮೌಲ್ಯವಾಗಿದೆ ಈ ಎತ್ತರ Vm ಆಗಿದೆ ನಂತರ ನೇರ ರೇಖೆಯ slope Vm ಆಗಿರುತ್ತದೆ ಇದು ಎತ್ತರವು Vm ಮತ್ತು base T 4 ಆಗಿರುತ್ತದೆ ಈ ಸಮೀಕರಣವು ಮೂಲದ ಮೂಲಕ ಹಾದುಹೋಗುವ ನೇರ ರೇಖೆಗೆ ಸಂಬಂಧಿಸಿರುತ್ತದೆ ಇದರರ್ಥ ಸರಳ ರೇಖೆ y mx ಗೆ ಸಮಾನವಾಗಿರುತ್ತದೆ ಆದರೆ y ಬದಿ v ಆಗಿದೆ ಆದ್ದರಿಂದ v ಇದು m T ಗೆ ಸಮನಾಗಿರಬೇಕು ಮತ್ತು m ಇದು Vm T4 ಆಗಿದೆ ಆದ್ದರಿಂದ v Vm T4 ಗೆ ಸಮನಾಗಿರುತ್ತದೆ T 4 T ಇದು ಮೂಲದ ಮೂಲಕ ಹಾದುಹೋಗುವ ನೇರ ರೇಖೆ ಆದ್ದರಿಂದ ಈ ಸಮಯವನ್ನು ನಾವು T ಎಂದು ಹೇಳುವ ಸಮಯವನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ v Vm T 4 T ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಾನು ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಅಂದರೆ V ಯ ಸರಾಸರಿ ಮೌಲ್ಯಕ್ಕಾಗಿ ನಾವು 1 T 4 0 to T4 Vm T 4 dt ಎಂದು ಪರಿಗಣಿಸೋಣ ಆದ್ದರಿಂದ V ಸರಾಸರಿ ಸಮೀಕರಣವು Vm 4 tdt ಎಂದು ಹೇಳಿದೆ ಆದ್ದರಿಂದ ಇದನ್ನು ಸರಳೀಕರಿಸಿದರೆ ಅದು Vm 2 ಆಗಿರುತ್ತದೆ ಈ ಹಿಂದೆ ಈ ಬಗ್ಗೆ ಮಾತನಾಡಿದೆ ಇದು ನಿಜಕ್ಕೂ T 4 ಅಲ್ಲ ಇದನ್ನು ಕಡೆಗಣಿಸಿ ಆದರೆ ಸಮ್ಮಿತೀಯ ತರಂಗರೂಪದಲ್ಲಿ ಇದು T 4 ಏಕೆಂದರೆ ಈ ಬದಿಯ ವಿಸ್ತೀರ್ಣ ಮತ್ತು ಈ ಬದಿಯ ವಿಸ್ತೀರ್ಣ ಒಂದೇ ಆಗಿರುತ್ತದೆ ಆದ್ದರಿಂದ ಈ ಸಮೀಕರಣವು v Vm T4 T ಗೆ ಸಮನಾಗಿರುತ್ತದೆ ಎಂದು ಹೇಳಲಾಗಿದೆ ಆದ್ದರಿಂದ ಇದು T 4 ಆಗಿದೆ ನಾನು ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಆದ್ದರಿಂದ ಇದು ಸರಾಸರಿ ಮೌಲ್ಯವಾಗಿದೆ ಆದ್ದರಿಂದ 0 ರಿಂದ T 4 ವರೆಗೆ ಏಕೀಕರಣಗೊಳಿಸಿದರೆ ಅದು Vm 2ಎಂದು ದೊರೆಯುತ್ತದೆ ಆದ್ದರಿಂದ ಇದು Vm2 ಆಗುತ್ತದೆ ಅದೇ ರೀತಿ Vrms ಮೌಲ್ಯವು Vm T4 t 2 ಆಗಿರುತ್ತದೆ ಆದ್ದರಿಂದ ನಮಗೆ Vm2 T42 T2 ಸಿಕ್ಕಿದ್ದು ಇದರ ವರ್ಗಮೂಲವನ್ನು 0 ಯಿಂದ T4 ವರೆಗೆ ಏಕೀಕರಣಗೊಳಿಸಿದರೆ Vm √3 ಗೆ ಸಮಾನವಾಗಿರುತ್ತದೆ ಅದೇ ರೀತಿ form factor ಕಂಡುಹಿಡಿಯಬಹುದು ಇದು 2 √3 1 155 ಆಗುತ್ತದೆ ಮತ್ತು ಗರಿಷ್ಠ ಅಂಶ 1 732 ಆಗಿರುತ್ತದೆ ನಾನು ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಇದರರ್ಥ ಇಲ್ಲಿ form factor rms ಮೌಲ್ಯ ಸರಾಸರಿ ಮೌಲ್ಯಕ್ಕೆ ಸಮಾನವಾಗಿರುತ್ತದೆ ಮತ್ತು ಗರಿಷ್ಠ ಅಂಶ ಗರಿಷ್ಠ ಮೌಲ್ಯ rms ಮೌಲ್ಯಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಈ ತ್ರಿಕೋನ ತರಂಗ ರೂಪಕ್ಕೆ ಗರಿಷ್ಠ ಅಂಶ 2 √3 ಸಿಗುತ್ತದೆ ಸರಳೀಕರಿಸಿ 155 ಮತ್ತು ಗರಿಷ್ಠ ಅಂಶ √3 1 732 ಸಿಗುತ್ತದೆ ಇದು ತ್ರಿಕೋನ ತರಂಗರೂಪ ಈಗ ಎಲ್ಲಾ ತರಂಗ ರೂಪಗಳ form factor ಅನ್ನು ನೋಡೋಣ ಈ ತರಂಗರೂಪಗಳನ್ನು ನೋಡಿ ಇದು ಸೈನುಸೈಡಲ್ ತರಂಗರೂಪಕ್ಕೆ 1 11 ಆಗಿರುತ್ತದೆ ಮತ್ತು ಈ ತ್ರಿಕೋನ ತರಂಗರೂಪಕ್ಕೆ ನಾವು 1 155 ಎಂದು ನಾವು ಲೆಕ್ಕ ಹಾಕಿದ್ದೇವೆ ಆದ್ದರಿಂದ ಇಲ್ಲಿ ಸಹ ಇದು 1 ಪಾಯಿಂಟ್ ವಾಸ್ತವವಾಗಿ ಅದು 1 ಆದ್ದರಿಂದ ಇದು ಆಕೃತಿ a ಇದು ಆಕೃತಿ b ಮತ್ತು ಆಕೃತಿ c ಆಗಿರುತ್ತದೆ ಆದ್ದರಿಂದ form factor 1 ಆಗಿದೆ ಈಗ ಅಸಮ್ಮಿತೀಯ ತರಂಗರೂಪಕ್ಕಾಗಿ ಇಡೀ base 2π ಅನ್ನು ಪರಿಗಣಿಸಬೇಕಾಗುತ್ತದೆ ಆದರೆ ಇದರ ಏಕೀಕರಣವು 0 ರಿಂದ π ವರೆಗೆ ಆಗಿರಬೇಕು ಆದ್ದರಿಂದ 1 ಮೇಲೆ ಸರಾಸರಿ ಮೌಲ್ಯ 12π 0 to π Im sinθ dθ 12π 0 to π Im cosθ ಆಗಿರುತ್ತದೆ ಇದು 1 π Im ಆಗಿರುತ್ತದೆ rms ಮೌಲ್ಯ √ 12π 0 to π Im2sin2dθ ಆಗಿರುತ್ತದೆ ಆದ್ದರಿಂದ ಅದನ್ನು ಏಕೀಕರಣಗೊಳಿಸಿದರೆ Im 2 √2 ಸಿಗುತ್ತದೆ ಆದ್ದರಿಂದ ಇದು rms ಮೌಲ್ಯವಾಗಿದೆ ಈಗ form factor 1 11 ಆಗಿರುತ್ತದೆ ಆದ್ದರಿಂದ ಇದು ಅರ್ಧ ಆವೃತ್ತಿಯವರೆಗೆ ಪರಿಗಣಿಸಿದರೆ ಸೈನುಸೈಡಲ್ ತರಂಗರೂಪಕ್ಕೆ 12 11 ಸಿಗುತ್ತಿದೆ ಈ ಸಮಯದಲ್ಲಿ ತ್ರಿಕೋನ ತರಂಗರೂಪವನ್ನು ಪರಿಗಣಿಸೋಣ ಇದು ಅಸಮ್ಮಿತೀಯ ತರಂಗರೂಪ ಎಂದು ಭಾವಿಸೋಣ ಗರಿಷ್ಠ 10 volt ಮತ್ತು T 4 ನೀಡಲಾಗಿದೆ ಈ ಕಡೆ ಅದು 5 volt ಮತ್ತು ಇದು 10 volt ಇದರರ್ಥ ಸರಳ ರೇಖೆಯ ಇಳಿಜಾರು 10 T 4 ಆಗಿರುತ್ತದೆ ಮತ್ತು ಇನ್ನೊಂದು ವಿಷಯವೆಂದರೆ ನಾವು 0 ರಿಂದ T ಗೆ ಬರಬೇಕು ಈ ಸಂದರ್ಭದಲ್ಲಿ ನಾವು ಪೂರ್ಣ ಚಕ್ರವನ್ನು ಪರಿಗಣಿಸಬೇಕು ಅದಕ್ಕಾಗಿಯೇ V ಸರಾಸರಿ ಅನ್ನು V 1 T 0 to T vdt ಎಂದು ತೆಗೆದುಕೊಂಡಿದ್ದೇವೆ ಇದು V ಸರಾಸರಿ ಮೌಲ್ಯವಾಗಿದೆ ಆದ್ದರಿಂದ ಮೊದಲು ನಾವು ಈ ವಿಸ್ತೀರ್ಣವನ್ನು ಪರಿಗಣಿಸಬೇಕು ಮತ್ತು ನಂತರ ನಾವು ಈ ವಿಸ್ತೀರ್ಣವನ್ನು ಪರಿಗಣಿಸಬೇಕು ಈ ಸರಳ ರೇಖೆಯ ಸಮೀಕರಣವು V 10 T 4 T ಎಂದಾಗುತ್ತದೆ ಆದ್ದರಿಂದ ಈ ಭಾಗ 1 T 0 to T4 10 T4 tdt ಎಂದಾಗುತ್ತದೆ ಈಗ ಮುಂದಿನದು ಈ ಭಾಗ ಈಗ ನಾನು ಅದನ್ನು ಮೊದಲು ಸ್ಪಷ್ಟಗೊಳಿಸುತ್ತೇನೆ ಈಗ ಈ ಭಾಗವನ್ನು ಕಂಡುಹಿಡಿಯಲು ಪ್ರಯತ್ನಿಸಿದರೆ ಈ ನೇರ ರೇಖೆಯ ಸಮೀಕರಣ y m x c ಗೆ ಎಂದಾಗುತ್ತದೆ ಅದನ್ನು ಈ ರೀತಿ ಅಥವಾ ಬೇರೆ ರೀತಿಯಲ್ಲಿ ಮಾಡಬೇಕು V m t C ಗೆ ಸಮನಾಗಿರಬೇಕು ಆದ್ದರಿಂದ ಈ ಬಗ್ಗೆ ಮರೆತುಬಿಡಿ ಈ ರೀತಿಯಾಗಿ ಸಮೀಕರಣವನ್ನು ಪಡೆಯಬೇಕಾಗಿದೆ ಆದರೆ ನಾವು ಸಮ್ಮಿತೀಯ ಗುಣವನ್ನು ಬಳಸಿಕೊಂಡು ವಿಸ್ತೀರ್ಣವನ್ನು ಹೇಗೆ ಕಂಡುಹಿಡಿಯುತ್ತೇವೆ ಗಣಿತದ ಪರಿಕಲ್ಪನೆಯನ್ನು ಮಾತ್ರ ಪರಿಗಣಿಸೋಣ ಇದನ್ನು ತಂದರೆ ಅದು ಇಲ್ಲಿದ್ದರೆ ಮತ್ತು ಅದು ಇಲ್ಲಿದ್ದರೆ ಆ ವಿಸ್ತೀರ್ಣವು ಮತ್ತೊಂದು ನೇರ ರೇಖೆಯು ಮೂಲದ ಮೂಲಕ ಹಾದುಹೋಗುತ್ತಿದ್ದರೆ ಸಮನಾಗಿ ಇರುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ಈ ಇಳಿಜಾರು 5 T 4 ಇರುತ್ತದೆ ಕೇವಲ ನಾವು ಗಣಿತದ ವಿಷಯಗಳಿಗಾಗಿ ಮಾತ್ರ y mx C ಗೆ ಸಮಾನವೆಂದು ಕಂಡುಹಿಡಿಯಲು ಬಯಸಿದರೆ V mx C ಗೆ ಸಮಾನವಾಗಿರುತ್ತದೆ ಏಕೆಂದರೆ ಇದು ಒಂದು ನಿರ್ದೇಶಾಂಕ ಇದು ಇನ್ನೊಂದು m ಮತ್ತು c ಅಗತ್ಯವಿಲ್ಲ ಎಂದು ಪರಿಗಣಿಸಬೇಕು ಕೇವಲ ಸಮ್ಮಿತಿಯಿಂದ ಈ ಭಾಗವನ್ನು ಇಲ್ಲಿಗೆ ತಂದುಕೊಳ್ಳಿ ಅದು ಹಾದುಹೋಗುತ್ತಿದ್ದರೂ ಅದು ವಾಸ್ತವವಲ್ಲದಿದ್ದರೂ ಅದು ಮೂಲದ ಮೂಲಕ ಹಾದುಹೋಗುತ್ತದೆ ಎಂದು ಭಾವಿಸಿ ಆದ್ದರಿಂದ ಆ ಸಂದರ್ಭದಲ್ಲಿ ಇಳಿಜಾರು 5 T 4 ಇರುತ್ತದೆ ಮತ್ತು ಏಕೀಕರಣವು 0 ರಿಂದ T 4 ಆಗಿರುತ್ತದೆ ಈ ಅವಧಿಯು 3 T 4 T 2 T 4 ಆಗಿರುತ್ತದೆ ಆದ್ದರಿಂದ ಇಲ್ಲಿಂದ ಇಲ್ಲಿಗೆ ಈ ಅವಧಿ 3 T 4 T 2 T 4 ಆಗಿರುತ್ತದೆ ಅಂದರೆ ಏಕೀಕರಣವು 0 ಯಿಂದ T 4 ವರೆಗೆ ಆಗಿರುತ್ತದೆ ನಾವು ಈ ಭಾಗವನ್ನು 5 T 4 tdt ಎಂದು ತೆಗೆದುಕೊಳ್ಳುತ್ತಿದ್ದೇವೆ ಇದು ಮೂಲದ ಮೂಲಕ ಹಾದುಹೋಗುವ ನೇರ ರೇಖೆಯಾಗಿರುವುದರಿಂದ ಇಳಿಜಾರು 5 T 4 tdt ಆಗಿರುತ್ತದೆ ಆದ್ದರಿಂದ ಈ ಸಮೀಕರಣವನ್ನು ಕಂಡುಹಿಡಿಯಬೇಕಾಗಿಲ್ಲ ಏಕೆಂದರೆ ನಮ್ಮ ಆಸಕ್ತಿ ಈ ವಿಸ್ತೀರ್ಣ ಮತ್ತು ಋಣಾತ್ಮಕ ಚಿಹ್ನೆ ಮಾತ್ರ ಇದನ್ನು ಅರ್ಥಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ ಆದ್ದರಿಂದ ಇದು ಅರ್ಥವಾಗುವಂತಹದ್ದಾಗಿದೆ ಎಂದು ಉದ್ದೇಶಪೂರ್ವಕವಾಗಿ ತೆಗೆದುಕೊಳ್ಳಲಾಗಿದೆ ಅಂತಿಮವಾಗಿ ಇದನ್ನು ಏಕೀಕರಣಗೊಳಿಸಿದರೆ ಅದೇ ಫಲಿತಾಂಶವನ್ನು ಪಡೆಯುತ್ತೇವೆ ಆದ್ದರಿಂದ ಇದಕ್ಕಾಗಿ ಹೆಚ್ಚಿನ ಸಮಯವನ್ನು ಕಳೆಯದೇ ನೇರವಾಗಿ ಅದನ್ನು ಮಾಡಬಹುದು ಅದಕ್ಕಾಗಿಯೇ 5 T4 tdt ಈ ರೀತಿ ಬರೆದಿದೆ ಇದು ಮೂಲದ ಮೂಲಕ ಹಾದುಹೋಗುವ ಋಣಾತ್ಮಕ ಇಳಿಜಾರು ಇರುವ ಮತ್ತೊಂದು ನೇರ ರೇಖೆಯಾಗಿದೆ ಅಂದರೆ ಈ ಆ ಸರಾಸರಿ ಮೌಲ್ಯವು ಇದನ್ನು ಏಕೀಕರಣಗೊಳಿಸಿದರೆ ಅದು 0 625 volt ಆಗುತ್ತದೆ ಇದು ಸರಾಸರಿ ಮೌಲ್ಯವಾಗಿರುತ್ತದೆ ಈ rms ಮೌಲ್ಯವೂ ಸಹ ಅದೇ ರೀತಿ ಆಗಿರುತ್ತದೆ ಆದ್ದರಿಂದ ಇದು 1 T0 0 to T v2dt ಆಗಿದೆ ಈ ಭಾಗವು √ ಅಡಿಯಲ್ಲಿ ಇರುತ್ತದೆ ಈ ಮೊದಲ ಭಾಗ √ ಅಡಿಯಲ್ಲಿ 1 T0 0 to T4 ಮತ್ತು ಈ 10 T 42 ಆಗುತ್ತದೆ ಈ ಸಂಪೂರ್ಣ ಮೌಲ್ಯವು 5 T42t2dt ಆಗಿರುತ್ತದೆ ಆದ್ದರಿಂದ ಸರಳೀಕರಿಸಿದರೆ ಅದು ನನ್ನ ಸಮಯವನ್ನು ಉಳಿಸುತ್ತದೆ ಎಂದು ತಿಳಿದಿದೆ ಆದ್ದರಿಂದ ಇದು 3 23 volt ಆಗುತ್ತದೆ ಅಂದರೆ ಈ ಉದಾಹರಣೆಯನ್ನು ಉದ್ದೇಶಪೂರ್ವಕವಾಗಿ ತೆಗೆದುಕೊಂಡಿದೆ ಆದ್ದರಿಂದ ಅಂತಃಪ್ರಜ್ಞೆಯಿಂದ ಅಸಮ್ಮಿತೀಯ ತರಂಗರೂಪಕ್ಕಾಗಿ ಅದನ್ನು ಹೇಗೆ ಲೆಕ್ಕಾಚಾರ ಮಾಡುವುದು ಎಂದು ತಿಳಿಯಬಹುದು ಇದು ತುಂಬಾ ಸುಲಭ ಇದು ಸಹ ಅಸಮ್ಮಿತೀಯ ತರಂಗರೂಪವಾಗಿದೆ ಆದ್ದರಿಂದ ಈ ತ್ರಿಕೋನ ತರಂಗರೂಪವನ್ನು ವಿವರಿಸುವಾಗ ತಿಳಿಸಬೇಕಾಗಿತ್ತು ಇಲ್ಲಿ ಅದಕ್ಕಾಗಿಯೇ ಆರಂಭದಲ್ಲಿ ಹೇಳಲಾಗಿದೆ ಆದರೆ ಎಲ್ಲವೂ ಸರಿಯಾಗಿದೆ ಸಮೀಕರಣ ಎಲ್ಲವೂ ಸರಿಯಾಗಿದೆ ಇದನ್ನು ಅರ್ಥಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ ಒಂದೇ ವಿಷಯವೆಂದರೆ ಇಲ್ಲಿ ಯಾವುದೇ ವಿಷಯಗಳನ್ನು ತಿಳಿಯಲು ನನ್ನ ವರ್ಗ ಟಿಪ್ಪಣಿಗಳನ್ನು ನೋಡಬಹುದು ವರ್ಗ ಟಿಪ್ಪಣಿಗಳನ್ನು ನೋಡಲು ಅದನ್ನು ಸಂಪೂರ್ಣವಾಗಿ ಸ್ಕ್ಯಾನ್ ಮಾಡಿ ಈಗ ಮುಂದೆ ನಾವು ಮತ್ತೊಂದು ಕುತೂಹಲಕಾರಿ ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಈ ವಿಷಯಕ್ಕೆ ಹೋಗುವ ಮೊದಲು ಅದು ಹೇಗೆ ಎಂದು ನೋಡಿ ಉದಾಹರಣೆಗೆ ಪ್ರತಿರೋಧ R ಇರುವ ಸರಳ ಸರಣಿ ಸರ್ಕ್ಯೂಟ್ ಇದೆ 2 ammeter ಗಳಿವೆ A 1 ಮತ್ತು A 2 ಎರಡು ammeterಗಳಿವೆ A 1 ಅನ್ನು ಚಲಿಸುವ coil ammeter ಎಂದು ಕರೆಯಲಾಗುತ್ತದೆ ವಾಸ್ತವವಾಗಿ ಚಲಿಸುವ coil ammeter ಇದು ಡಿಸಿ ಅನ್ನು ಅಳೆಯುತ್ತದೆ ಡಿಸಿ ವಿದ್ಯುತ್ ಹರಿವು ಅಥವಾ ಡಿಸಿ voltage ಇಲ್ಲಿ ಅದು ಪ್ರಸ್ತುತ ammeter ಆಗಿದೆ ಚಲಿಸುವ coil ಉಪಕರಣ ಇದು ಡಿಸಿ ಪ್ರಮಾಣವನ್ನು ಅಳೆಯುತ್ತದೆ ಆದ್ದರಿಂದ ಇಲ್ಲಿ ಇದು ಚಲಿಸುವ coil ammeter ಆಗಿದೆ ಆದ್ದರಿಂದ ಇದು ಡಿಸಿ ಅನ್ನು ಅಳೆಯುತ್ತದೆ ಮತ್ತು A2 ಚಲಿಸುವ ಕಬ್ಬಿಣದ ammeter ಆಗಿದೆ ಈ ಮತ್ತೊಂದು ಆಮ್ಮೀಟರ್ A2 ಇದೆ ಇದು ಎಸಿ ಯನ್ನು ಅಳೆಯುತ್ತದೆ ಈಗ ಈ ಸಂದರ್ಭದಲ್ಲಿ 2 ಮೂಲಗಳಿವೆ ಒಂದು ಡಿಸಿ ವೋಲ್ಟೇಜ್ ಮೂಲವನ್ನು ಸರಣಿಯಲ್ಲಿ ಸಂಪರ್ಕಿಸಲಾಗಿದೆ ಇನ್ನೊಂದು ಎಸಿ ವೋಲ್ಟೇಜ್ ಮೂಲವನ್ನು ಸ್ವಿಚ್ ಗೆ ಸಂಪರ್ಕಿಸಲಾಗಿದೆ ಆದ್ದರಿಂದ ಇದು ಸರಣಿ ಸರ್ಕ್ಯೂಟ್ ಆಗಿದೆ ಇದಕ್ಕೆ Vm 100 volt ಎಂದು ನೀಡಲಾಗಿದೆ ಅದು ಗರಿಷ್ಠ ಮೌಲ್ಯ 100 volt ಇರುತ್ತದೆ ಮತ್ತು ಡಿಸಿ ವೋಲ್ಟೇಜ್ V0 ಅನ್ನು 120 volt ಎಂದು ನೀಡಲಾಗುತ್ತದೆ ಇದು 100 volt ಡಿಸಿ ಇದು 120 volt ಡಿಸಿ ಮತ್ತು ಎಸಿ ಗರಿಷ್ಠ ಮೌಲ್ಯ Vm ಆಗಿದೆ ಈ ಎರಡು ಸರಣಿಯಲ್ಲಿ ಸಂಪರ್ಕ ಹೊಂದಿವೆ ಆರಂಭದಲ್ಲಿ ಈ ರೀತಿಯ ಉದಾಹರಣೆಯನ್ನು ತೆಗೆದುಕೊಂಡಿದ್ದೇವೆ ಈ ಒಂದು ಉದಾಹರಣೆಯನ್ನು ನಾವು ನೋಡುತ್ತೇವೆ ಮತ್ತು ನಾವು ನಮ್ಮ ತಿಳುವಳಿಕೆಯನ್ನು ಸ್ಪಷ್ಟಪಡಿಸುತ್ತೇವೆ ನಂತರ A 1 ಚಲಿಸುವ coil ammeter ಮತ್ತು A 2 ಚಲಿಸುವ ಕಬ್ಬಿಣದ ammeter ಆಗಿದೆ ಆದ್ದರಿಂದ ಚಲಿಸುವ coil ಡಿಸಿ ಮತ್ತು ಚಲಿಸುವ ಕಬ್ಬಿಣದ ammeter ಎಸಿ ಅಳೆಯುತ್ತದೆ ಸರ್ಕ್ಯೂಟ್ನಲ್ಲಿ ಕಾರ್ಯನಿರ್ವಹಿಸುವ ಒಟ್ಟು ವೋಲ್ಟೇಜ್ 100 100 sin ω t ಆಗಿರುತ್ತದೆ ಏಕೆಂದರೆ ಗರಿಷ್ಠ ಮೌಲ್ಯ 100 volt ನೀಡಲಾಗಿರುತ್ತದೆ ಮತ್ತು ಅದು ಅಂದರೆ vt V0 Vm sin ω t ಗೆ ಸಮಾನವಾಗಿರುತ್ತದೆ ಆದ್ದರಿಂದ V0 120 ಆಗಿರುತ್ತದೆ ಮತ್ತು Vm 100 volt ಗೆ ಸಮಾನವಾಗಿರುತ್ತದೆ ಆದ್ದರಿಂದ ವೋಲ್ಟೇಜ್ 120 100 sin ω t volt ಆಗಿದೆ ಆದ್ದರಿಂದ ವಿದ್ಯುತ್ ಹರಿವು i 6 5 sin ω t ಆಗಿರುತ್ತದೆ ಏಕೆಂದರೆ ಈ ಪ್ರತಿರೋಧ R ಅನ್ನು 20Ω ಎಂದು ನೀಡಲಾಗುತ್ತದೆ ಮತ್ತು ವೋಲ್ಟೇಜ್ 120 100 sin ω t ಆಗಿದೆ ಆದ್ದರಿಂದ ಇದು 120 120 sin ω t divided 20ವಿಂಗಡಿಸಲಾಗಿದೆ 20 6 5 sin ω t ಆಗಿರುತ್ತದೆ ಆದ್ದರಿಂದ ಇದು i 6 5 sin ω t ಆಂಪಿಯರ್ಗೆ ಸಮಾನವಾಗಿರುತ್ತದೆ ಈಗ ಸರಾಸರಿ ಮೌಲ್ಯವನ್ನು ಕಂಡುಹಿಡಿಯಲು ಪ್ರಯತ್ನಿಸಿದರೆ ಅದು 1 T 0 to T 6 5 sin ω tdt ಆಗಿರುತ್ತದೆ ಏಕೆಂದರೆ ಇದು t dt ಮತ್ತು ω 2π T ಗೆ ಸಮಾನವಾಗಿರುತ್ತದೆ ಇದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಇದು ಭೌತಶಾಸ್ತ್ರದಿಂದ ತಿಳಿದಿದೆ ಆದ್ದರಿಂದ ಅದನ್ನು ಇಲ್ಲಿ ಬರೆಯಲಾಗಿದೆ ಆದ್ದರಿಂದ ω 2π T ಈ ಸಂಬಂಧವನ್ನು ಬಳಸುವುದು ಇದು ಕೇವಲ 0 to T 6 5 sin ω tdt ಗೆ ಸಮಾನವಾಗಿರುತ್ತದೆ ಇದನ್ನು ಏಕೀಕರಣಗೊಳಿಸಿ ಇದು ಸರಳ ವಿಷಯವಾಗಿದೆ ಆದ್ದರಿಂದ ನಾನು ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಆದ್ದರಿಂದ ω 2π T ಈ ಸಂಬಂಧವನ್ನು ಬಳಸಿಕೊಂಡು ಏಕೀಕರಣಗೊಳಿಸಿದರೆ ಅದು ಸರಾಸರಿ 6 ಆಂಪಿಯರ್ ಆಗಿರುತ್ತದೆ ಏಕೆಂದರೆ 124 ಡಿಸಿ ಇದೆ ಮತ್ತು R 20Ω ಆಗಿದೆ ಆದ್ದರಿಂದ 12020 ತೆಗೆದುಕೊಂಡರೆ ಅದು 6 ಆಂಪಿಯರ್ ಎಂದು ತಿಳಿಯುತ್ತದೆ ಆದ್ದರಿಂದ ಡಿಸಿ 6 ಆಂಪಿಯರ್ ಆಗಿರುತ್ತದೆ ನಂತರ ಈ ಚಲಿಸುವ coil ammeter A 1 6 ಆಂಪಿಯರ್ ಅನ್ನು ಓದುತ್ತದೆ ಏಕೆಂದರೆ ಚಲಿಸುವ coil ammeter ಡಿಸಿ ಅನ್ನು ಅಳೆಯುತ್ತದೆ ಆದ್ದರಿಂದ ನಾನು ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಆದ್ದರಿಂದ ಅದೇ ರೀತಿ ammetr ನ rms ಮೌಲ್ಯವನ್ನೂ ammter ನಿಂದ ಓದಬಹುದು ಈಗ ಕೇವಲ 1 ನಿಮಿಷ ಈಗ ರೇಖಾಚಿತ್ರವನ್ನು ನಾವು ನಂತರ ನೋಡುತ್ತೇವೆ ಈಗ IRMS ಅನ್ನು ಓದುವ ವಿಷಯವನ್ನು ನೋಡೋಣ ಇದು A 1 ಡಿಸಿ 6 ಆಂಪಿಯರ್ ಅನ್ನು ಓದುತ್ತದೆ ಈಗ rms ಮೌಲ್ಯಕ್ಕೆ ಬನ್ನಿ ಆದ್ದರಿಂದ ಈ ಸಂದರ್ಭದಲ್ಲಿ ಅದು √ 1 T 0 to T 6 5 sin ω t2 ಗೆ ಸಮಾನವಾಗಿರುತ್ತದೆ ಈಗ ಅದನ್ನು ಬಿಡಿಸಿ ಮತ್ತು ಅದನ್ನು ಏಕೀಕರಣಗೊಳಿಸಿ ω 2π T ಈ ಸಂಬಂಧವನ್ನು ಬಳಸಿ ಏಕೀಕರಣಗೊಳಿಸಿದ ನಂತರ sin ω t 0 to T ಈ ಪದವು 0 ಆಗುತ್ತದೆ ಮತ್ತು sin2ω t ಪದವು ಇರುತ್ತದೆ ಆದ್ದರಿಂದ ಇದು 1 cos 2 ω T2 ಆಗಿರುತ್ತದೆ ಮತ್ತು ನಂತರ ಏಕೀಕರಣದಿಂದ ಈ ಪದವನ್ನು ಕೇವಲ 2 ಮಾತ್ರ ಎಂದು ಕಂಡುಕೊಳ್ಳುತ್ತೇನೆ ಅದು 252 ಆಗಿರುತ್ತದೆ ಈ ಪದದ ಏಕೀಕರಣವು 0 ಆಗುತ್ತದೆ ಮತ್ತು 36 ಇರುತ್ತದೆ TT ರದ್ದಾಗುತ್ತದೆ ಮತ್ತು √36 25 2 ಆಗುತ್ತದೆ ನಾನು ಅದನ್ನು ಇಲ್ಲಿ ಮಾಡುತ್ತಿಲ್ಲ ಆದರೆ ದಯವಿಟ್ಟು ಅದನ್ನು ಮಾಡಿ ಇದು ತುಂಬಾ ಆಸಕ್ತಿದಾಯಕವಾಗಿದೆ ದಯವಿಟ್ಟು ಇದನ್ನು ಮಾಡಿ ಆದರೆ ω 2π T ಗೆ ಸಮಾನವಾಗಿರುತ್ತದೆ T 2 π ಗೆ ಸಮಾನವಾಗಿರುತ್ತದೆ ಅಂತೆಯೇ ಇಲ್ಲಿಯೂ ಸಹ ಈ ಏಕೀಕರಣದಲ್ಲಿ ω 2π T ಗೆ ಸಮನಾಗಿರುತ್ತದೆ ಆದ್ದರಿಂದ sin ω t ಇದನ್ನು ಯಾವಾಗ ಏಕೀಕರಣಗೊಳಿಸಿದಾಗ ಅದು cos ω t ω ಎಂದು ಕರೆಯಲ್ಪಡುತ್ತದೆ ಆದ್ದರಿಂದ ನಾವು √ 36 252 ಪಡೆಯುತ್ತೇವೆ ಆದ್ದರಿಂದ ಅದು 7 ಆಂಪಿಯರ್ ಎಂದಾಗುತ್ತದೆ ಇದನ್ನು ಚಲಿಸುವ ಕಬ್ಬಿಣದ ameter A2 ನಿಂದ ಓದಬಹುದು ಇದು rms ಮೌಲ್ಯವನ್ನು ಅಳೆಯುತ್ತದೆ ಆದ್ದರಿಂದ ಅಂದರೆ ಚಲಿಸುವ ಕಬ್ಬಿಣದ ameter A2 rms ಮೌಲ್ಯವನ್ನು ಅಳೆಯುತ್ತದೆ ಮತ್ತು ಇದು rms ಮೌಲ್ಯವಾಗಿರುತ್ತದೆ ಆದ್ದರಿಂದ ಅಂತಿಮವಾಗಿ ನಮಗೆ ಏನು ಸಿಕ್ಕಿತು ವಿದ್ಯುತ್ ಹರಿವಿನ ಮೌಲ್ಯವು 6 5 sin ω t ಆಗಿತ್ತು ಆದ್ದರಿಂದ ಇದು ಸ್ಥಿರ ಮೌಲ್ಯ ಮತ್ತು ಇದು ಗರಿಷ್ಠ ಮೌಲ್ಯ ಇದರರ್ಥ ಇದು ಗರಿಷ್ಠ ಮೌಲ್ಯವಾಗಿದೆ ಮತ್ತು ನಾವು peak factor ಅನ್ನು ನೋಡಿದ್ದೇವೆ ಅಂದರೆ ವಿದ್ಯುತ್ ಹರಿವಿನ rms ಮೌಲ್ಯವು ವಾಸ್ತವವಾಗಿ 5 √2 ಆಂಪಿಯರ್ ಆಗಿರುತ್ತದೆ ಆದ್ದರಿಂದ ಅಂತಿಮವಾಗಿ ಪರಿಣಾಮಕಾರಿ ಮೌಲ್ಯವು 6 ಆಗಿರುತ್ತದೆ ಅದು √ 62 252 ಆಗಿದೆ ಆದ್ದರಿಂದ ಈ ರೀತಿಯ ವಿಷಯವನ್ನು ನೇರವಾಗಿ ಬರೆಯಬಹುದಾದರೆ ಈ rms ಮೌಲ್ಯವು √ ಅಡಿಯಲ್ಲಿರುತ್ತದೆ ಆದ್ದರಿಂದ ದಯವಿಟ್ಟುಈ ಏಕೀಕರಣವನ್ನು ಮಾಡಿ ಈಗ ನಾನು ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಆದ್ದರಿಂದ ammeter A 2 ನ ಓದುವಿಕೆ ಇದು ಸರಿಸುಮಾರು 7 ಆಂಪಿಯರ್ ಆಗಿದೆ ಆದ್ದರಿಂದ ಮುಂದಿನದು ಚಲಿಸುವ coil ಉಪಕರಣವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಚಲಿಸುವ ಕಬ್ಬಿಣದ ಬಿಸಿ ತಂತಿ ಎಲೆಕ್ಟ್ರೋ ಡೈನಾಮಿಕ್ ಮತ್ತು ಇಂಡಕ್ಷನ್ ಪ್ರಕಾರದ ಉಪಕರಣಗಳು ಸಿಗ್ನಲ್ ನ rms ಮೌಲ್ಯವನ್ನು ಓದುತ್ತವೆ ಒಂದು ವಿಷಯ ನೆನಪಿಟ್ಟುಕೊಳ್ಳುವುದು 220 volt ನ ಎಸಿ ಸರಬರಾಜನ್ನು ಉಲ್ಲೇಖಿಸಿದಾಗ ಇದರರ್ಥ rms ಮೌಲ್ಯ ಎಂದಾಗುತ್ತದೆ ಗರಿಷ್ಠ ಮೌಲ್ಯ 220 √2 ಇರುತ್ತದೆ ಆದ್ದರಿಂದ ಇದನ್ನು 310 volt ಎಂದು ಹೇಳಲಾಗುತ್ತದೆ ಆದರೆ ಡಿಸಿ 220 volt ನ ಸಂದರ್ಭದಲ್ಲಿ ಇದು 220 volt ಮಾತ್ರ ಅದು ಡಿಸಿ 220 ಎಂದಾದರೆ ಡಿಸಿ 220 ಮಾತ್ರ ಅದು ಎಸಿ 220 ಆಗಿದ್ದರೆ ಅದು rms ಮೌಲ್ಯವಾಗಿದೆ ಗರಿಷ್ಠ ಮೌಲ್ಯ ತಿಳಿಯಲು √2 ಅನ್ನು ಗುಣಿಸಬೇಕು 310 volt ಆಗುತ್ತದೆ ಅಂದರೆ ಅದೇ ನಿರ್ದಿಷ್ಟಪಡಿಸಿದ ವೋಲ್ಟೇಜ್ಗಾಗಿ ಎಸಿಯ ವಿದ್ಯುತ್ ಆಘಾತ ಮಟ್ಟವು ಡಿಸಿ ವೋಲ್ಟೇಜ್ಗಿಂತ ಹೆಚ್ಚಾಗಿದೆ ಅಂದರೆ ಎಸಿ ವೋಲ್ಟೇಜ್ನಲ್ಲಿ ಗರಿಷ್ಠ ಮೌಲ್ಯದ ವಿದ್ಯುತ್ ಆಘಾತ ಮತ್ತು ಡಿಸಿ ವೋಲ್ಟೇಜ್ 220 ಅನ್ನು ಪಡೆಯುತ್ತದೆ ಆದರೆ ಈ ಡಿಸಿ ವೋಲ್ಟೇಜ್ನಲ್ಲಿ ವಿದ್ಯುತ್ ಆಘಾತ 220 ವೋಲ್ಟ್ ಆಗಿರುತ್ತದೆ 220 rms ವೋಲ್ಟೇಜ್ನಲ್ಲಿ ವಿದ್ಯುತ್ ಆಘಾತ ಮಟ್ಟವು 310 ವೋಲ್ಟ್ ಆಗಿರುತ್ತದೆ ಆದ್ದರಿಂದ ಎಸಿಯಲ್ಲಿನ ವಿದ್ಯುತ್ ಆಘಾತ ಡಿಸಿಗಿಂತ ಹೆಚ್ಚಾಗಿರುತ್ತದೆ ಆದ್ದರಿಂದ ಇದು ತರಂಗ ರೂಪ vt Vm sin ω t ಇದು vt ಯ ರೇಖಾಚಿತ್ರವನ್ನು ತೋರಿಸಲಾಗಿದೆ ಇದು 100 sin ω t ಮತ್ತು ಇದು 120 volt ವೋಲ್ಟ್ ಡಿಸಿ ಆಗಿದೆ ಇದು Vm 100 sin ω t ಆಗಿದೆ ಈ ಎರಡನ್ನು ಸೇರಿಸಿದರೆ ಇದು vt ಆಗಿರುತ್ತದೆ ಇದರರ್ಥ ಈ ಒಂದು ರೇಖಾಚಿತ್ರ 120 100 sin ω t ಆಗಿದೆ ಮತ್ತು ಪ್ರತ್ಯೇಕವಾಗಿ ಇದನ್ನು ಮಾಡಿದರೆ ಇದು 100sin ω t ಮತ್ತು ಇದು ಡಿಸಿ ಎಂದರೆ ಸ್ಥಿರ ರೇಖೆ ಇದು 120 volt ಆಗಿದೆ ಆದ್ದರಿಂದ ಇದು ಇದರ ಫಲಿತಾಂಶವಾಗಿದೆ